ಲೋಡ್ ಫ್ಲೋ ಅಧ್ಯಯನಗಳನ್ನು ಮಾಡಿ ಮುಂದುವರೆದ ಭಾಗ ಮುಂದಿನದು ಲೈನ್ನ ಹರಿವು ಮತ್ತು ಲೈನ್ನ ನಷ್ಟಗಳ ಲೆಕ್ಕಾಚಾರ ಆದ್ದರಿಂದ ಇಲ್ಲಿಯೂ ಸಹ ನೀವು ಆ ರೀತಿ ಯೋಚಿಸುವಿರಿ ನೀವು ಈಗಾಗಲೇ ನಾವು ನೋಡಿದ ಪ್ರಸರಣ ಲೈನ್ ಮತ್ತು ಪೈ ಪ್ರಾತಿನಿಧ್ಯವನ್ನು ನೋಡಿದ್ದೀರಿ ನೀವು ಈ ರೀತಿ ಮಾಡುವಾಗ ಇದನ್ನು ನೀವು ಕರೆಯುವಿರಿ ಇದು ಕಳುಹಿಸುತ್ತಿದೆ ಮತ್ತು ಸರಿನಾ ನಾನು ನನ್ನ ದಾರಿಯಲ್ಲಿ ಮಾಡುತ್ತಿದ್ದೇನೆ ಇದು ನಿಮ್ಮ ಕಳುಹಿಸುವ ಅಂತಿಮ ಸಾಲು ಎಂದು ಹೇಳಿ ಮತ್ತು ಇದು ನಿಮ್ಮ ಸ್ವೀಕರಿಸುವ ಅಂತಿಮ ಸಾಲು ಮತ್ತು ಈ ಭಾಗದಲ್ಲಿ ಚಾರ್ಜಿಂಗ್ ಅಡ್ಡ್ಮಿಟ್ಟನ್ಸ್ ಅನ್ನು ಹೊಂದಿದ್ದೀರಿ ಮತ್ತು ಈ ಬದಿಯಲ್ಲಿ ಆ ಸಂದರ್ಭದಲ್ಲಿ ಅಡ್ಡ್ಮಿಟ್ಟನ್ಸ್ ಅನ್ನು ಚಾರ್ಜ್ ಮಾಡುತ್ತಿದ್ದೀರಿ ಮತ್ತು ಇದು ನಿಮ್ಮ ಕಳುಹಿಸುವ ಅಂತ್ಯವಾಗಿದ್ದರೆ ಮತ್ತು ಇದು ನಿಮ್ಮ ಸ್ವೀಕರಿಸುವ ಅಂತ್ಯದ ಹಕ್ಕಾಗಿದೆ ಆದ್ದರಿಂದ ಇದು ಲೈನ್ ಕರೆಂಟ್ ಮತ್ತು ಕೆಲವು ಕರೆಂಟ್ IC ಇದಕ್ಕೆ ಹೋಗುತ್ತಿದೆ ಮತ್ತು ಇದು ಟೈ ಲೈನ್ ಅನ್ನು ಪ್ರತಿನಿಧಿಸುವ ಮಾರ್ಗವಾಗಿದೆ ಇದು ನಿಮ್ಮ ಕಳುಹಿಸುವ ಅಂತ್ಯ ಎಂದು ತಿಳಿದಿದೆ ಮತ್ತು ಇದು ಲೈನ್ ಇಂಪೆಡೆನ್ಸ್ ಆಗಿದೆ ಅದು z ಮತ್ತು ಈ ಭಾಗವು ಮತ್ತು ಈ ಭಾಗವಾಗಿದೆ ಇದು ಸರಿನಾ ಮತ್ತು ಇದು ನಿಮ್ಮ ಪ್ಲಸ್ ಮೈನಸ್ ಈ ಭಾಗವು VS ಮತ್ತು ಈ ಭಾಗವು ನಿಮ್ಮ VR ಆಗಿದೆ ಮತ್ತು ಇದು ನಿಮ್ಮ ಕಳುಹಿಸುವ ಅಂತಿಮ ಕರೆಂಟ್ ಆಗಿದೆ ಮತ್ತು ಈ ಕರೆಂಟ್ ನಿಮ್ಮ IC ಆಗಿದ್ದರೆ ಉದಾಹರಣೆಗೆ ಹೇಳಿ ಮತ್ತು ಈ ಕರೆಂಟ್ ನಿಮ್ಮದು ಲೈನ್ ಕರೆಂಟ್ ಆದ್ದರಿಂದ ಈ ಸಮಯದಲ್ಲಿ KCL ಅನ್ನು ಅನ್ವಯಿಸಿದರೆ ನಿಮಗೆ ಇದು ತಿಳಿದಿದ್ದರೆ ಇದನ್ನು ನೋಡಿ ಇವುಗಳನ್ನು ನೋಡುವುದು ಕೇವಲ ಈ ವಿಷಯವಾಗಿರಲು ಏನೂ ಇಲ್ಲ ಆದ್ದರಿಂದ bus I ಮತ್ತು bus k ಎಂದು ಪರಿಗಣಿಸೋಣ ಈ ಡ್ಯಾಶ್ ಲೈನ್ ಅನ್ನು ಈ bus ಅನ್ನು ಲೈನ್ ಮಾಡುವಾಗ ಈ ವಿಷಯವನ್ನು ತೋರಿಸಲಾಗುತ್ತದೆ ಇತರ ಕೆಲವು busಗಳೊಂದಿಗೆ ಸಂಪರ್ಕ ಹೊಂದಿರಬಹುದು bus k ಸಹ ಇತರ ಕೆಲವು busಗಳಿಗೆ ಸಂಪರ್ಕ ಹೊಂದಿದೆ ಆದ್ದರಿಂದ ಲೈನ್ ಇಂಪೆಡೆನ್ಸ್ ಬದಲಿಗೆ ಅದನ್ನು ಲೈನ್ ಅಡ್ಮಿಟನ್ಸ್ ಸಣ್ಣ y ಎಂದು ಸರಿ ಮಾಡುತ್ತಿದ್ದೇವೆ ಮತ್ತು ಅಂತ್ಯವನ್ನು ಕಳುಹಿಸುವ ಅಥವಾ ಸ್ವೀಕರಿಸುವ ಬದಲು ಈ ವಿಷಯವನ್ನು ನಾವು ಕರೆಂಟ್ ತೆಗೆದುಕೊಳ್ಳುತ್ತಿದ್ದೇವೆ ಮತ್ತು ಇದು ಷಂಟ್ ಅಡ್ಮಿಟನ್ಸ್ ಷಂಟ್ ಪ್ರವೇಶಕ್ಕೆ ಹೋಗುತ್ತಿದೆ ಸರಿನಾ ಮತ್ತು ಈ ಭಾಗ ಮತ್ತು ಈ ಲೈನ್ನ ಕರೆಂಟ್ ಇಲ್ಲಿದೆ ಅದೇ ರೀತಿ ಈ ಶಕ್ತಿಯು ನಿಜವಾಗಿ ಇದಕ್ಕೆ ಹೋಗುತ್ತಿರುವುದು ನಾವು ಅದೇ ರೀತಿ bus k ನಂತೆ ಮಾಡುತ್ತಿದ್ದೇವೆ ನಿಜವಾಗಿ ನೀವು k ನಿಂದ i ನಲ್ಲಿ ವಿದ್ಯುತ್ ಮಾಡುತ್ತಿದ್ದೀರಿ ಮತ್ತು ಕರೆಂಟ್ ಇಲ್ಲಿ ಅದು k ನಿಂದ I ರೈಟ್ ಮತ್ತು ಇಲ್ಲಿ ಚಾರ್ಜಿಂಗ್ ಅಡ್ಮಿಟನ್ಸ್ ಇದೆ ಅದು ಸರಿ ಮತ್ತು ಕರೆಂಟ್ ಆದ್ದರಿಂದ ಮತ್ತು ಇದು ಬಸ್ i ಬಸ್ k 2 ರ ನಡುವಿನ ರೇಖೆಯ ಈ ಪೈ ಪ್ರಾತಿನಿಧ್ಯವು ಈಗಾಗಲೇ ನೋಡಿದ pi ಪ್ರಾತಿನಿಧ್ಯವಾಗಿದೆ ಆದರೆ ಈ ಸಾಲಿನ ಪ್ರವೇಶದ ಪ್ರತಿರೋಧದ ಬದಲು ಪ್ರತಿನಿಧಿಸುತ್ತಿದ್ದೀರಿ ಮತ್ತು ಈ ಸಂದರ್ಭದಲ್ಲಿ ಕೆಲವು ಸಮೀಕರಣಗಳನ್ನು ಬರೆಯಬೇಕಾಗಿದೆ ಆದ್ದರಿಂದ ಇದು ನಿಜವಾಗಿಯೂ ತುಂಬಾ ಸುಲಭ ಆದ್ದರಿಂದ ಇದನ್ನು ಈ ರೀತಿ ಮಾಡಿದರೆ ಮತ್ತು ಇದು ಫಿಗರ್ 6 ಆಗಿದ್ದರೆ ಆದ್ದರಿಂದ ಫಿಗರ್ 6 ರಿಂದ ನಾವು ಬರೆಯಬಹುದು ಆದ್ದರಿಂದಇದು ಬಸ್ i ನ ವೋಲ್ಟೇಜ್ ಮತ್ತು bus k ನ ವೋಲ್ಟೇಜ್ ಆಗಿದೆ ಆದ್ದರಿಂದ ಅದಕ್ಕಾಗಿಯೇ ಈ ನೋಡ್ ಇದೀಗ ಕಿರ್ಚಾಫ್Kirchhoff's ಅವರ ಮೊದಲ ಲಾ ಎಂದು ಹೇಳಿದೆ ಇದು ಸಮೀಕರಣ 23 ಮತ್ತು ಇದು ಮತ್ತು ಬಲವು ನೆಲದ ಸಾಮರ್ಥ್ಯದಲ್ಲಿದೆ ಆದರೆ ಅದನ್ನು ಇಲ್ಲಿ ಮತ್ತು ಇಲ್ಲಿ ಇಟ್ಟರೆ ಅದು ಕಾಣುವ ಎಲ್ಲವನ್ನೂ ವಿವರಿಸಲು ಬಹಳ ವಿಕಾರವಾಗಿ ಬರುತ್ತದೆ ಅದಕ್ಕಾಗಿಯೇ ಸ್ಪಷ್ಟತೆಗಾಗಿ ಇದನ್ನು ಏಕೆ ಸರಿಯಾಗಿ ಎಳೆಯಲಾಗಿದೆ ಆದ್ದರಿಂದ 23 24 ಮತ್ತು 25 ಸಮೀಕರಣದಿಂದ ಆದ್ದರಿಂದ ಇದು ಸಮೀಕರಣ 26 ಎಂದು ಪಡೆಯುತ್ತೀರಿ ಇದಕ್ಕೆ ಅಗತ್ಯವಿರುತ್ತದೆ ಏಕೆಂದರೆ ಇದೀಗ ಲೈನ್ನ ಹರಿವು ಮತ್ತು ಲೈನ್ನ ನಷ್ಟಗಳ ಲೆಕ್ಕಾಚಾರ ಆದ್ದರಿಂದ busಗೆ ನೀಡಲಾಗುವ ವಿದ್ಯುತ್ ಇದು ನಿಮ್ಮ ಸಮೀಕರಣ 27 ಈಗ ಈ ಸಮೀಕರಣ 28 28 ಮತ್ತು 26 ಸಮೀಕರಣವನ್ನು ಬಳಸುವುದರಿಂದ ಸಿಗುತ್ತದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಇದರರ್ಥ ಆದ್ದರಿಂದ ಆ ಸಂದರ್ಭದಲ್ಲಿ ಇದು ಸಮೀಕರಣ 29 ಅಂತೆಯೇ bus k ನಿಂದ ಸಾಲಿಗೆ ವಿದ್ಯುತ್ ನೀಡಲಾಗುತ್ತದೆ ಆದ್ದರಿಂದ ಈ ಅಭಿವ್ಯಕ್ತಿ ಸಮೀಕರಣದಲ್ಲಿ 29 ಇಂಟರ್ಚೇಂಜ್ k ಮತ್ತು i ನಲ್ಲಿ ಏನು ಮಾಡಬಹುದು ಎಂಬುದನ್ನು ಪಡೆಯಬೇಕಾಗಿಲ್ಲ ಆದ್ದರಿಂದ ಈಗ ಆದ್ದರಿಂದ ಈ 2 ಸಮೀಕರಣಗಳಲ್ಲಿ ಆದ್ದರಿಂದ ಈ 2 ಸಮೀಕರಣಗಳಲ್ಲಿ 29 ಮತ್ತು 30 ಅನ್ನು ಬದಲಾಯಿಸುತ್ತೀರಿ ಆದ್ದರಿಂದ 29 ಮತ್ತು 31 ಸಮೀಕರಣದಿಂದ ಬರೆಯಬಹುದು ಸರಿನಾ ಹಾಗೆ ಮಾಡಿದರೆ ನೀವು ಪಡೆಯುತ್ತೀರಿ ಈಗ ಈ ಸಮೀಕರಣದಲ್ಲಿ ಬದಲಿಯಾಗಿರುವ ಎಲ್ಲ ಸಂಗತಿಗಳನ್ನು ನಾವು ನೈಜ ಮತ್ತು ಕಾಲ್ಪನಿಕ ಭಾಗವನ್ನು ಸರಿಯಾಗಿ ಬೇರ್ಪಡಿಸುತ್ತೇವೆ ಅಂದರೆ ಅದು ಆಗುತ್ತದೆ ಆದ್ದರಿಂದ ಇದರರ್ಥ ಈಗ ನೈಜ ಮತ್ತು ಕಾಲ್ಪನಿಕ ಭಾಗವನ್ನು ಬೇರ್ಪಡಿಸುವ ಸಮೀಕರಣವಾಗಿದೆ ಹಾಗೆ ಮಾಡಿದರೆ ಅದು ಆಗುತ್ತದೆ ಇದು ಸಮೀಕರಣ 34 ಮತ್ತು ಕಾಲ್ಪನಿಕ ಭಾಗವಾಗಿರುತ್ತದೆ ಮತ್ತು ಇದು i ನಿಂದ k ಗೆ ಪ್ರತಿಕ್ರಿಯಾತ್ಮಕ ವಿದ್ಯುತ್ ಹರಿವು ಈಗ ಈ ವಿಷಯಕ್ಕೆ ಹೋಗುವ ಮೊದಲು ಹೊಂದಿದ್ದೀರಿ ಎಂದು ಭಾವಿಸೋಣ bus ಬಾರ್ ಹೊಂದಿದ್ದೀರಿ ಎಂದು ಭಾವಿಸೋಣ ಇದು ನಿಮಗೆ i bus ಎಂದು ಹೇಳಿ ಮತ್ತು ಇದು k bus ಸರಿಯಾಗಿದೆ ಎಂದು ಭಾವಿಸೋಣ ಈ ಸಮಯದಲ್ಲಿ ಲೈನ್ನನಲ್ಲಿ ಇಂಪೆಡೆನ್ಸ್ z ನಿಮ್ಮ rjx ಗೆ ಸಮನಾಗಿದ್ದರೆ ಲೈನ್ನನಲ್ಲಿ ಪ್ರತಿರೋಧ ಆದ್ದರಿಂದ ಈ ಹಂತದಲ್ಲಿ ವಿದ್ಯುತ್ ಈ ದಿಕ್ಕಿನಲ್ಲಿ ಹರಿಯುತ್ತಿದೆ ಎಂದು ಭಾವಿಸಿದರೆ ಆದ್ದರಿಂದ ಮತ್ತು ಈ ಕಡೆ ಈ ದಿಕ್ಕನ್ನು ತೆಗೆದುಕೊಳ್ಳುತ್ತೀರಿ ಆದ್ದರಿಂದ ಈ ಸಮಯದಲ್ಲಿ ಶಕ್ತಿಯನ್ನು ಸರಿಯಾಗಿ ಅಳೆಯುತ್ತೀರಿ ಈ ಸಮಯದಲ್ಲಿ ಶಕ್ತಿಯನ್ನು ಅಳೆಯುತ್ತಿದ್ದರೆ ಇಲ್ಲಿ ವಾಟ್ಮೀಟರ್ ಹೊಂದಿದ್ದೀರಿ ಎಂದು ಭಾವಿಸೋಣ ಪ್ರಸರಣ ಲೈನ್ನಗಾಗಿ ಕರೆದಿದ್ದನ್ನು ಬಳಸಿಕೊಂಡು ಶಕ್ತಿಯನ್ನು ಅಳೆಯುತ್ತಿದ್ದೀರಿ ಎಂದು ಭಾವಿಸೋಣ ನಿಮಗೆ ನೇರವಾಗಿ CTಗಳು PT ಗಳು ಬೇಕಾಗುತ್ತದೆ ಎಂದು ಅಳೆಯಲು ಸಾಧ್ಯವಿಲ್ಲ ಇಲ್ಲಿ ಶಕ್ತಿಯನ್ನು ಅಳೆಯುತ್ತಿದ್ದೀರಿ ಈ ಶಕ್ತಿ ನಿಮಗೆ 100 ಮೆಗಾವ್ಯಾಟ್ ಬಲವಾಗಿದೆ ಎಂದು ಭಾವಿಸೋಣ ಆದರೆ ಈ ಸಮಯದಲ್ಲಿ ಅಳತೆ ಮಾಡುವಾಗ ಈ ಹಂತದಲ್ಲಿ ಈ ದಿಕ್ಕಿನಲ್ಲಿ ಹರಿಯುವುದನ್ನು ಹೇಳಿ ಅಳತೆ ಮಾಡಿದರೆ I2R ನಷ್ಟವಿದೆ ಆದ್ದರಿಂದ ಇಲ್ಲಿ ನಿಮ್ಮ ಶಕ್ತಿ 100 ಮೆಗಾವ್ಯಾಟ್ ಅಲ್ಲ ಅದು 100 ಮೆಗಾವ್ಯಾಟ್ ಅಲ್ಲ ಸರಿ ಸ್ಪಷ್ಟವಾಗಿ 100 ಮೆಗಾ ಬರೆಯಲು ಬಿಡಿ ಈ ದಿಕ್ಕಿನಲ್ಲಿ ಹರಿಯುವ ಶಕ್ತಿ ಈ ದಿಕ್ಕಿನಲ್ಲಿ ಹರಿಯುತ್ತದೆ ಎಂದು ಭಾವಿಸೋಣ ಆದ್ದರಿಂದ ಇಲ್ಲಿ ಉದಾಹರಣೆ ಇದೆ ಇಲ್ಲಿ ಈ ದಿಕ್ಕಿನಲ್ಲಿ ಇಲ್ಲಿದ್ದೀರಿ ನಿಮ್ಮ ಅಳತೆ ಇಲ್ಲಿ 99 ಮೆಗಾವ್ಯಾಟ್ ಎಂದು ಹೇಳಿ ಅಂದರೆ ಈ ದಿಕ್ಕಿನಲ್ಲಿ ಅದು ಮೈನಸ್ 99 ಮೆಗಾವ್ಯಾಟ್ ಆಗಿರುತ್ತದೆ ಇದರರ್ಥ i ರಿಂದ k ಅಂದರೆ ಇಲ್ಲಿ ಅಳೆಯುತ್ತಿರುವ 100 ಮೆಗಾವ್ಯಾಟ್ಗೆ ವಿದ್ಯುತ್ ಸಮಾನವಾಗಿರುತ್ತದೆ ಮತ್ತು ತೆಗೆದುಕೊಳ್ಳುವಾಗ ಅದು ನಿಮ್ಮ ಮೈನಸ್ 99 ಮೆಗಾವ್ಯಾಟ್ ಏಕೆಂದರೆ ದಿಕ್ಕನ್ನು ಬದಲಾಯಿಸಲಾಗಿದೆ ಇದು ದಿಕ್ಕು ಆದರೆ ಇಲ್ಲಿ ಅದು 99 ಆದರೆ ದಿಕ್ಕನ್ನು ಬದಲಾಯಿಸಲಾಗಿದೆ ಆದ್ದರಿಂದ ಮೈನಸ್ 99 ಅಂದರೆ ರೇಖೆಯ ವಿದ್ಯುತ್ ನಷ್ಟ ಈಗ ಈ 2 ಸಮೀಕರಣದಲ್ಲಿ k ರಿಂದ i ಇಂಟರ್ಚೇಂಜ್ ಅನ್ನು ಇಂಟರ್ಚೇಂಜ್ಗೆ ಬದಲಾಯಿಸುವ i ಬದಲು k ಮತ್ತು k ಬದಲಿಗೆ ಮಾಡಿ i ಅನ್ನು k ಮತ್ತು k ಮೂಲಕ i ಅನ್ನು ಈ 2 ಸಮೀಕರಣದಲ್ಲಿ ಬದಲಾಯಿಸುತ್ತೇನೆ ನಂತರ ನೀವು ಏನು ಪಡೆಯುತ್ತೀರಿ ಅಭಿವ್ಯಕ್ತಿ ನಿಮ್ಮದಾಗಲಿದೆ ಅಂದರೆ 34 ಮತ್ತು 35 ಸಮೀಕರಣವನ್ನು ಅರ್ಥೈಸುತ್ತೇನೆ ಎಂದರೆ i ಮತ್ತು k ಅನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತೀರಿ ನಂತರ ಅಭಿವ್ಯಕ್ತಿ ಪಡೆಯುತ್ತೀರಿ ಇದು ಸಮೀಕರಣ 36 ಮತ್ತು ಇದು 37 ಇದು k ನಿಂದ i ಗೆ ಶಕ್ತಿಯು ಹರಿಯುತ್ತದೆ ಮತ್ತು ಪ್ರತಿಕ್ರಿಯಾತ್ಮಕ ಶಕ್ತಿಯು ನಿಜವಾದ ಶಕ್ತಿಯು k ನಿಂದ i ಗೆ ಹರಿಯುತ್ತದೆ ಈಗ ik ಸಾಲಿನಲ್ಲಿನ ನಿಜವಾದ ವಿದ್ಯುತ್ ನಷ್ಟವು ಸಮೀಕರಣ 34 ಮತ್ತು 36 ರಿಂದ ನಿರ್ಧರಿಸಲ್ಪಟ್ಟ ನೈಜ ವಿದ್ಯುತ್ ಹರಿವಿನ ಮೊತ್ತವಾಗಿದೆ ಅದರ ಅರ್ಥ ಈಗ ಈ ಎರಡನ್ನು ಸೇರಿಸಿ

ಆದ್ದರಿಂದ ಇವುಗಳು ನೇರವಾಗಿ ಮುಂದಕ್ಕೆ ಇರುತ್ತವೆ ಈಗ ನಿಮ್ಮ ಮುಂದೆ ಬರೆಯಲು ಹೇಳಿರುವ ಎಲ್ಲವನ್ನೂ ಸಹ ಮಾಡಬಹುದಾಗಿದೆ ಇದನ್ನು ಮತ್ತಷ್ಟು ಸರಳಗೊಳಿಸಬಹುದು ಈ ಸಮೀಕರಣವನ್ನು ಮತ್ತಷ್ಟು ಸರಳೀಕರಿಸಬಹುದು

ಆದ್ದರಿಂದ ನಂತರ ಆಗುತ್ತದೆ ಇದು ಸಮೀಕರಣ 39 ಇದು ನಿಮ್ಮ ನಷ್ಟದ ಸೂತ್ರವಾಗಿದೆ i ಮತ್ತು k ಎಂದು ಕರೆಯುವ ಲೈನ್ ಆದ್ದರಿಂದ bus ವೋಲ್ಟೇಜ್ ಪರಿಮಾಣ ಮತ್ತು ಅದರ bus ವೋಲ್ಟೇಜ್ ಕೋನದ ದೃಷ್ಟಿಯಿಂದಲೂ ಸರಿನಾ ಆದ್ದರಿಂದ ಇದು ಮತ್ತು ನಿಮ್ಮ ನಡವಳಿಕೆ ಆದ್ದರಿಂದ ಇದು ಸಹಜವಾಗಿ ಸಾಲಿನ ನಷ್ಟದ ಸೂತ್ರವಾಗಿದೆ ಇದು ನಿಮಗೆ ತಿಳಿದಿರುವ ಪ್ರಮಾಣಿತ ಸೂತ್ರವು ಸರಳ ವಿಷಯ I2R ಸರಿನಾ ಆದರೆ ಸಮಯವು ಕೊನೆಯಲ್ಲಿ ಅನುಮತಿಸಿದರೆ ಸರಿಯಾಗಿ ಹೇಳಲು ಪ್ರಯತ್ನಿಸುತ್ತೇನೆ ಅಂತೆಯೇ ಅಭಿವ್ಯಕ್ತಿ ಮಾಡಿದರೆ ನಿಮಗೆ ತಿಳಿದಿದೆ Q ki ನಿಮಗೆ ಈ 2 ಅನ್ನು ಸೇರಿಸಿ ಮತ್ತು ಸರಳಗೊಳಿಸಿ ಮತ್ತು ಈ ಸಂದರ್ಭದಲ್ಲಿ ಚಾರ್ಜಿಂಗ್ ಪ್ರವೇಶ ಪದವು ಇರುತ್ತದೆ ಏಕೆಂದರೆ ಅದು ಪ್ರತಿಕ್ರಿಯಾತ್ಮಕ ಅಂಶವಾಗಿದೆ ಆದ್ದರಿಂದ ಇದು ಸಮೀಕರಣ 40 ಆಗಿದ್ದರೆ ಇದು ನಿಮ್ಮ ಪ್ರಶ್ನೆ ನಷ್ಟದ ಅಭಿವ್ಯಕ್ತಿಯಾಗಿರಬಹುದು ಆದ್ದರಿಂದ ನೀವು ನೋಡಿದ ಸಂಗತಿಯಿಂದ I ಮತ್ತು k ಸಾಲಿಗೆ ನಿಮ್ಮ ನಷ್ಟ ಸೂತ್ರವನ್ನು ನಿಮ್ಮದೇ ಎಂದು ಕರೆಯುತ್ತೇವೆ ಮತ್ತು ಈ ಹಿಂದೆ ನಾವು ಪವರ್ ಇಂಜೆಕ್ಷನ್ Pi Qi ಅನ್ನು ನೋಡಿದ್ದೇವೆ ಆದ್ದರಿಂದ ಇದಕ್ಕಾಗಿ ಇದು ನಷ್ಟದ ಸೂತ್ರವಾಗಿದೆ ಆ ಸಂದರ್ಭದಲ್ಲಿ ಪ್ರತಿಕ್ರಿಯಾತ್ಮಕ ವಿದ್ಯುತ್ ನಷ್ಟ ಸೂತ್ರವು ಚಾರ್ಜಿಂಗ್ ಅಡ್ಡ್ಮಿಟ್ಟನ್ಸ್ವು ಇಲ್ಲದಿದ್ದರೆ ಅದು ಬರುತ್ತದೆ ಅದು 0 ಸರಿ ಅದು ಇಲ್ಲದಿದ್ದರೆ ಅದು ಈ ಪದವು ಮಾಯವಾಗುತ್ತದೆ ಆದರೆ ಎಲ್ಲಾ ಪ್ರಸರಣ ಲೈನ್ಗಳಿಗೆ ಅದು ಅಲ್ಲಿರು ಇನ್ನೊಂದು ವಿಷಯವೆಂದರೆ ಮತ್ತಷ್ಟು ಸರಳೀಕರಣಕ್ಕಾಗಿ ಅದನ್ನು ಹೇಳುತ್ತಿದ್ದೇನೆಂದರೆ ಸಾಮಾನ್ಯವಾಗಿ ವ್ಯತ್ಯಾಸವು ತುಂಬಾ ಚಿಕ್ಕದಾಗಿದೆ ಎಂದು ಭಾವಿಸಿದರೆ ಅದು ತುಂಬಾ ಚಿಕ್ಕದಾಗಿದೆ ಎಂದು ಭಾವಿಸಿದರೆ ಅದು 1 ಆಗಿರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಅದು ಆಗುತ್ತದೆ ಹೀಗೆ ಸಹಜವಾಗಿ ರಿಯಾಲಿಟಿ ಇದು ಪ್ರಸರಣ ವ್ಯವಸ್ಥೆಗೆ ನಿಜವಾದ ಹಕ್ಕಲ್ಲ ಅದೇ ರೀತಿ ನಾವು ಊಹೆಯನ್ನು ತೆಗೆದುಕೊಳ್ಳುವ ಮೂಲಕ ಲೆಕ್ಕ ಹಾಕಬಹುದು ಆದ್ದರಿಂದ ಗೌಸ್ ಸೀಡೆಲ್ ನಷ್ಟದ ಸೂತ್ರಕ್ಕೆ ಸಂಬಂಧಿಸಿದಂತೆ ಈ ವಿಷಯವನ್ನು ಮತ್ತಷ್ಟು ಕರೆಯುತ್ತೀರಿ ಮತ್ತು ಈ ಎಲ್ಲ ವಿಷಯಗಳು ತಿಳಿದಿವೆ ಈಗ ಗಾಸ್ ಸೀಡೆಲ್ ವಿಧಾನದ ಅಲ್ಗಾರಿದಮ್ ಮೊದಲು ಫ್ಲೋಚಾರ್ಟ್ ಬದಲಿಗೆ ಒಂದು ಹಂತವಾಗಿದೆ ಆರಂಭದಲ್ಲಿ ಪ್ರತಿ busನಲ್ಲಿ ತಿಳಿದಿರುವ ಲೋಡ್ ಪ್ರೊಫೈಲ್ನೊಂದಿಗೆ ಆ ಅಲ್ಗಾರಿದಮ್ ಅನ್ನು ಬಯಸುತ್ತೇನೆ ಅಂದರೆ ಪ್ರತಿ busನಲ್ಲಿ ಇದು ಒಂದು ಹೆಜ್ಜೆ ಒಂದು ಆರಂಭಿಕ ಹಂತವಾಗಿದೆ ಆದ್ದರಿಂದ ಮತ್ತುಅದು ತಿಳಿದಿದೆ ಮತ್ತು ತಿಳಿದಿರುವ ಎಲ್ಲಾ ಉತ್ಪಾದನಾ ಘಟಕಗಳಿಗೆ ನಿಗದಿಪಡಿಸಬೇಕು ಅದು P Q ಬಸ್ ಆಗಿದ್ದರೆ ಅದು P V bus ಆಗಿದ್ದರೆ ಅದು ತಿಳಿಯುತ್ತದೆ ಆದ್ದರಿಂದ ಸಕ್ರಿಯ ಮತ್ತು ಪ್ರತಿಕ್ರಿಯಾತ್ಮಕ ಪೀಳಿಗೆಗಳನ್ನು ಸಡಿಲವಾದ busಗೆ ಹಂಚಿಕೆ ಮಾಡದಿದ್ದರೂ ಸಡಿಲವಾದ bus ವೋಲ್ಟೇಜ್ ಮತ್ತು ಅದರ ಕೋನಗಳು ಸರಿಯಾಗಿ ತಿಳಿದಿವೆ ಮತ್ತು ಇವುಗಳನ್ನು ಈ ವಿಷಯಕ್ಕೆ ಅನುಮತಿಸಲಾಗಿದೆ ಅಥವಾ ಪುನರಾವರ್ತನೆಯ ಕಾರ್ಯವಿಧಾನದ ಸಮಯದಲ್ಲಿ ಬದಲಾಗುತ್ತವೆ ಮತ್ತು ಅದು ಸಡಿಲವಾದ bus ಬಲಭಾಗದಲ್ಲಿ ಸಕ್ರಿಯ ಮತ್ತು ಪ್ರತಿಕ್ರಿಯಾತ್ಮಕ ತಲೆಮಾರುಗಳಾಗಿವೆ ಸ್ಲಾಕ್ busನಲ್ಲಿx ವೋಲ್ಟೇಜ್ ಮ್ಯಾಗ್ನಿಟ್ಯೂಡ್ ಮತ್ತು ಫೇಸ್ ಆಂಗಲ್ ಅನ್ನು ನಿರ್ದಿಷ್ಟಪಡಿಸಿದಂತೆ ಇದು ಅತ್ಯಗತ್ಯವಾಗಿರುತ್ತದೆ ಈ ಡೇಟಾ ನೆಟ್ busನೊಂದಿಗೆ ಎಲ್ಲಾ busಗಳಲ್ಲಿ ಇಂಜೆಕ್ಟೆಡ್ ಶಕ್ತಿಯನ್ನು ಸ್ಲಾಕ್ bus ಹೊರತುಪಡಿಸಿ ಇನ್ನೊಂದರ ನಂತರ ಕರೆಯಲಾಗುತ್ತದೆ ಆದ್ದರಿಂದ ಸಿದ್ಧಪಡಿಸಬೇಕಾದ ಎಲ್ಲಾ ಡೇಟಾವನ್ನು ಇದು ಮೊದಲ ಹಂತವಾಗಿದೆ ಎರಡನೇ ಹಂತವು Y bus ಮ್ಯಾಟ್ರಿಕ್ಸ್ ಅನ್ನು ರೂಪಿಸುತ್ತದೆ ಅದು ಲೈನ್ನ ನಿಯತಾಂಕಗಳನ್ನು ನೀಡಲಾಗುತ್ತದೆ ಆದ್ದರಿಂದ ಎರಡನೇ ಹಂತವೆಂದರೆ ನೀವು ವೈ bus ಮ್ಯಾಟ್ರಿಕ್ಸ್ ಅನ್ನು ಸರಿಯಾಗಿ ರಚಿಸಬೇಕು ಮತ್ತು ಮೂರನೇ ಹಂತವು bus ವೋಲ್ಟೇಜ್ನ ಪುನರಾವರ್ತನೆಯ ಲೆಕ್ಕಾಚಾರವಾಗಿದ್ದು ಪುನರಾವರ್ತನೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ನೀವು ಫ್ಲಾಟ್ ವೋಲ್ಟೇಜ್ ಪ್ರಾರಂಭಕ್ಕೆ ಹೋಗಬೇಕು 1 ಎಂದು ಸ್ಲಾಕ್ bus ವೋಲ್ಟೇಜ್ ನೀಡಲಾಗಿದೆ 1 j 0 P V bus ಹೊರತುಪಡಿಸಿ ಎಲ್ಲಾ bus ವೋಲ್ಟೇಜ್ಗಳ ಆರಂಭಿಕ ಮೌಲ್ಯಗಳು ಅಲ್ಲಿ ವೋಲ್ಟೇಜ್ ಪ್ರಮಾಣವನ್ನು ನಿರ್ದಿಷ್ಟಪಡಿಸಿರುವುದರಿಂದ ಎಲ್ಲಾ P Q busಗಳ ವೋಲ್ಟೇಜ್ ಆರಂಭಿಕ ವೋಲ್ಟೇಜ್ ಎಲ್ಲಾ ಆರಂಭಿಕ ವೋಲ್ಟೇಜ್ಗಳನ್ನು ಕರೆಯುವಿಕೆಯು ಸ್ಲಾಕ್ bus ವೋಲ್ಟೇಜ್ ಫ್ಲಾಟ್ ವೋಲ್ಟೇಜ್ಗೆ ಸಮನಾಗಿರಬೇಕು ಎಂದು ಪರಿಗಣಿಸುತ್ತೀರಿ ಆದ್ದರಿಂದ ಸ್ಲಾಕ್ bus ವೋಲ್ಟೇಜ್ 1 j 0 ಗೆ ಸಮನಾಗಿದ್ದರೆ ಎಲ್ಲಾ ಇತರ bus ವೋಲ್ಟೇಜ್ನ ಎಲ್ಲಾ ಇತರ ಆರಂಭಿಕ ಮೌಲ್ಯಗಳು P Q busಗಳಾಗಿವೆ ಅದು 1 j 0 ಆಗಿರಬೇಕು ಮತ್ತು ಸ್ಲಾಕ್ ಬಸ್ ವೋಲ್ಟೇಜ್ ಅನ್ನು ಸರಿಯಾಗಿ ಕರೆಯಲಾಗುತ್ತದೆ ಆದ್ದರಿಂದ ಇದು ಮೂರನೇ ಹಂತವಾಗಿದೆ ಈಗ ನಾಲ್ಕನೇ ಹಂತವು ಕ್ಷಮಿಸಿ ಮೂರನೇ ಹಂತ ಮತ್ತು ಇಲ್ಲಿ ಮೂರನೇ ಹಂತದಲ್ಲೂ ಸರಿ ಆದ್ದರಿಂದ ಇದರಲ್ಲಿ n ಮೈನಸ್ 1 ವೋಲ್ಟೇಜ್ ಸಮೀಕರಣಗಳನ್ನು bus 1 ಒಂದು ಸಡಿಲವಾದ ಬಸ್ ಆಗಿದ್ದರೆ ಮಾಡಬೇಕಾಗಿರುವ ಎಲ್ಲಾ ಸಮೀಕರಣಗಳೆಲ್ಲವನ್ನೂ ಸಮನಾಗಿ ಪರಿಹರಿಸಬೇಕು ಎಂದು ಗಮನಿಸಬೇಕು n ಮೈನಸ್ 1 ಸಂಖ್ಯೆಯ ಸಂಕೀರ್ಣ ವೋಲ್ಟೇಜ್ ಸಮೀಕರಣವನ್ನು ಹೊಂದಿದ್ದೀರಿ ಮೊದಲು ಅದನ್ನು ಮಾಡಬೇಕು ನಂತರ ಅದನ್ನು ಸರಿಯಾಗಿ ಪರಿಹರಿಸಬೇಕು ಏಕೆಂದರೆ bus ಒಂದು ಸಡಿಲವಾದ ಬಸ್ ಆಗಿದೆ ಇದರ ನಂತರ ಪಡೆದ ವೋಲ್ಟೇಜ್ ಯಾವುದು ಎಂದು ನೋಡಬೇಕು ನಂತರ ಒಮ್ಮುಖವನ್ನು ಪರಿಶೀಲಿಸಬೇಕು ಆದ್ದರಿಂದ ಈ ಒಮ್ಮುಖ ಮಾನದಂಡಗಳನ್ನು ತೆಗೆದುಕೊಳ್ಳುವ ಬಗ್ಗೆ ಈಗಾಗಲೇ ಚರ್ಚಿಸಿದ್ದೇವೆ ಆದ್ದರಿಂದ ಡೇಟಾ ಫೈಲ್ನಲ್ಲಿ ನಿರ್ದಿಷ್ಟಪಡಿಸಬೇಕಾದ ಎಪ್ಸಿಲಾನ್ ಅನ್ನು ಪರಿಶೀಲಿಸಿ ಆದ್ದರಿಂದ ಎಪ್ಸಿಲಾನ್ 10 ಅನ್ನು ಮೈನಸ್ 4 ಅಥವಾ ಮೈನಸ್ 5 ಮಾಡಿ ಮತ್ತು ಈ ವಿಷಯವನ್ನು ನೋಡಿ ಮತ್ತು ಪರಿಶೀಲಿಸಿ ಪರಿಹಾರವು ಒಮ್ಮುಖವಾಗಿದೆಯೆ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಬೇಕು ಇದು ಪುನರಾವರ್ತನೆಯಲ್ಲವೇ ಎಂದು ಪರಿಶೀಲಿಸಬೇಕು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ತೋರಿಸುತ್ತೇವೆ 2 ಪುನರಾವರ್ತನೆ ಹೇಗೆ 2 ಅಥವಾ 3 ಪುನರಾವರ್ತನೆಗಳು ಗೌಸ್ ಸೀಡೆಲ್ ಹೇಗೆ ಸರಿಯಾಗಿ ಮಾಡುತ್ತಿದ್ದಾರೆ ಇದರ ನಂತರ ಸ್ಲಾಕ್ ಬಸ್ ಪವರ್ ಲೆಕ್ಕಾಚಾರವನ್ನು 15 ಮತ್ತು 16 ರ ಸಮೀಕರಣವನ್ನು ಬಳಸಿಕೊಂಡು ಲೆಕ್ಕಾಚಾರ ಮಾಡಬಹುದು 15 ಅಥವಾ 16 ಸಮೀಕರಣವನ್ನು ಹುಡುಕಲು ಅವಕಾಶ ಮಾಡಿಕೊಡುತ್ತೇನೆ ಪ್ರಶ್ನೆ 15 ಇಲ್ಲಿ 16 ಇದು ಕೇವಲ ಹಿಡಿದಿಟ್ಟುಕೊಳ್ಳುವುದಕ್ಕಾಗಿ ನಿಮಗೆ 15 ಮತ್ತು 16 ಅನ್ನು ತೋರಿಸುತ್ತೇನೆ ಅದನ್ನು ಬೇಗನೆ ಪಡೆದರೆ ಇದು 15 ಎಂದು ನಿಮಗೆ ಹೇಳುತ್ತೇನೆ ಈ ಸಮೀಕರಣ 15 ಮತ್ತು ಇದು 16 ಈ ಸಮೀಕರಣದಲ್ಲಿ i ಯು 1 ಕ್ಕೆ ಸಮನಾಗಿರುತ್ತದೆ ಏಕೆಂದರೆ ಸಡಿಲವಾದ bus ಒಂದಾಗಿದೆ

ಇದು ನಾವು ಗುರುತಿಸುತ್ತಿರುವ ಸಮೀಕರಣ 41 ಆಗಿದೆ ಅಂತೆಯೇ ಒಮ್ಮೆ ಇದನ್ನು ಸಡಿಲವಾದ bus ಪವರ್ ಕಂಪ್ಯೂಟೇಶನ್ ಮಾಡಿದರೆ 15 ಮತ್ತು 16 ರ ಸಮೀಕರಣದಲ್ಲಿ 1 ಕ್ಕೆ ಸಮನಾಗಿರುವಾಗ ಈ ಸಮೀಕರಣವನ್ನು ಬಳಸಬೇಕು ನೀವು ಹೇಳಿದ ನಂತರ ಅದನ್ನು 1 ಮಾಡಿದ ನಂತರ 1 ಕ್ಕೆ ಸಮನಾಗಿರುತ್ತೇನೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದು ಕೊನೆಯ ಹಂತವಾಗಿದೆ ಆದ್ದರಿಂದ ರೇಖೆಯ ಹರಿವು ಸಮೀಕರಣ ಶಕ್ತಿಯು 34 ಮತ್ತು 35 ಸಮೀಕರಣವನ್ನು ಬಳಸುತ್ತಿರುವಿರಿ ಆದ್ದರಿಂದ ಈ ಎಲ್ಲಾ ಸಮೀಕರಣಗಳು ಪರಿಹಾರವು ಸರಿಯಾಗಿ ಒಮ್ಮುಖವಾಗಿದ್ದರೆ ಕರೆಯುವ ನಿಮ್ಮದು ನಂತರ ಸಮೀಕರಣ 34 ಮತ್ತು 35 ನಿಮಗೆ ತಿಳಿದಿರುವ ಎಲ್ಲವನ್ನೂ ಬಳಸಿ ಆದ್ದರಿಂದ ಆ ರೀತಿಯಲ್ಲಿ ಆ ಅಭಿವ್ಯಕ್ತಿಗಳು ಹರಿಯುವ ಶಕ್ತಿ ಯಾವುದು ಎಂಬುದನ್ನು ಕಂಡುಹಿಡಿಯಬಹುದು ಮತ್ತು ಆ ಮೌಲ್ಯಗಳನ್ನು ಹಾಕಬಹುದು ಆದ್ದರಿಂದ ಇದು ಸಮೀಕರಣ 34 ಮತ್ತು 35 ಮತ್ತು ರೇಖೆಯ ನೈಜ ಮತ್ತು ಪ್ರತಿಕ್ರಿಯಾತ್ಮಕ ವಿದ್ಯುತ್ ನಷ್ಟವನ್ನು 39 ಮತ್ತು 40 ಸಮೀಕರಣವನ್ನು ಬಳಸಿಕೊಂಡು ಲೆಕ್ಕಹಾಕಬಹುದು ಮತ್ತು ಅದನ್ನು ತಿಳಿದಿದ್ದೇವೆ ಮತ್ತು 39 ಮತ್ತು 40 ಸಮೀಕರಣವನ್ನು ತೋರಿಸಿದ್ದೇವೆ ಆದ್ದರಿಂದ ಆ ರೀತಿಯಲ್ಲಿ ಅದನ್ನು ಸರಿಯಾಗಿ ಪರಿಹರಿಸಬಹುದು ಆದ್ದರಿಂದ ನಂತರ ತೆಗೆದುಕೊಳ್ಳುವ ಉದಾಹರಣೆಯನ್ನು ಸರಿಯಾದ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಆದರೆ ಅದಕ್ಕೂ ಮೊದಲು ಈ ಉಪನ್ಯಾಸದ ಆರಂಭದಲ್ಲಿ ನಿಮಗೆ ಒಂದು 1 ಆಸಕ್ತಿದಾಯಕ ಸಮಸ್ಯೆಯನ್ನು ನೀಡುತ್ತಿದ್ದೇನೆ ವಿದ್ಯುತ್ ವ್ಯವಸ್ಥೆಯ ರಚನೆ ಮತ್ತು ಕೊನೆಯಲ್ಲಿ ಕೆಲವು ಅಂಶಗಳು ನಿಮಗೆ ಏನನ್ನಾದರೂ ಕೊಟ್ಟಿದ್ದೇನೆ ಉದಾಹರಣೆಗೆ ನಿಮ್ಮದೇ ಆದದನ್ನು ಮಾಡುತ್ತೀರಿ ಇದು ಕಳುಹಿಸಲಾಗುತ್ತಿದೆ ಮತ್ತು ವೋಲ್ಟೇಜ್ ಆಗಿದೆ ಮತ್ತು ಇದು ನಿಮ್ಮ ಸ್ವೀಕರಿಸುವ ಅಂತ್ಯವಾಗಿದೆ ಇದು ಈ ಸೈಡ್ ವೋಲ್ಟೇಜ್ ಅನ್ನು ಕೊನೆಗೊಳಿಸುತ್ತಿದೆ ಈ ವಿಷಯವನ್ನು ಸರಿಯಾಗಿ ಹೇಳುತ್ತೀರಿ ಮತ್ತು ಈ ಭಾಗವು ಸರಿಯಾಗಿದೆ ಮತ್ತು ಈ ಸಾಲಿನ ಪ್ರತಿರೋಧವು ಇದನ್ನು ಹಾಕುತ್ತಿದ್ದೇನೆ ಎಂದು ಹೇಳುತ್ತದೆ r jx ಎನ್ನುವುದು ರೇಖೆಯ ಒಟ್ಟು ಪ್ರತಿರೋಧ ಮತ್ತು ಪ್ರತಿಕ್ರಿಯಾತ್ಮಕ ಮತ್ತು ಈ ಅಡ್ಡ ಹೊರೆ ಇದೆ ಲೋಡ್ ಇದೆ ಸ್ವೀಕರಿಸುವ ಕೊನೆಯಲ್ಲಿ ಇದೆ ಈಗ ಈ ಕರೆಂಟ್ ಈ ವಿಷಯಕ್ಕೆ ಅಂತ್ಯವನ್ನು ಕಳುಹಿಸುವುದರಿಂದ ಹರಿಯುತ್ತದೆ ಈ ಕರೆಂಟ್ ಸರಿಯಾದ ಚಾರ್ಜಿಂಗ್ ಪ್ರವೇಶ ಎಂದು ಹೇಳುವುದು ಈ ಚಾರ್ಜ್ ಪ್ರವೇಶವನ್ನು ಸರಿಯಾಗಿ ಪರಿಗಣಿಸುವುದಿಲ್ಲ ನಂತರ ಅಂತ್ಯವನ್ನು ಕಳುಹಿಸುವ ಮತ್ತು ಅಂತಿಮ ವೋಲ್ಟೇಜ್ ಸ್ವೀಕರಿಸುವ ನಡುವಿನ ಸಂಬಂಧ ಏನು ಸರಿಯಾಗಿ ನೀಡಲಾಗಿದೆ ಮತ್ತು ಈ ಅಭಿವ್ಯಕ್ತಿಗೆ ಈಗ ನೀಡಲಾಗಿದೆ ಪ್ರಶ್ನೆಯೆಂದರೆ ಅಂತಿಮ ವೋಲ್ಟೇಜ್ ಅನ್ನು ಕಳುಹಿಸುವ ಪರಿಭಾಷೆಯಲ್ಲಿ ಸ್ವೀಕರಿಸುವ ಅಂತಿಮ ವೋಲ್ಟೇಜ್ R ಮೌಲ್ಯ X ಮೌಲ್ಯವನ್ನು ಕಂಡುಹಿಡಿಯಬೇಕು ಮತ್ತು ಈ ವೋಲ್ಟೇಜ್ ಪ್ರಮಾಣವನ್ನು ನಿರ್ವಹಿಸಲು ಬಯಸಿದರೆ ಮತ್ತೊಂದು ಉದ್ದೇಶ ಅದು ಕಳುಹಿಸುವ ಎಂಡ್ ವೋಲ್ಟೇಜ್ ಪ್ರಮಾಣವು ಸ್ವೀಕರಿಸುವ ಎಂಡ್ ವೋಲ್ಟೇಜ್ ಪರಿಮಾಣಕ್ಕೆ ಸಮಾನವಾಗಿರುತ್ತದೆ ನಂತರ ಇಲ್ಲಿ ಎಷ್ಟು ಸಾಮರ್ಥ್ಯ ಪರಿಹಾರ ಬೇಕು ಆದ್ದರಿಂದ ಆ ಹಕ್ಕಿನ ಮೊದಲು ಇದು ಎರಡನೆಯ ಪ್ರಕರಣವಾಗಿದೆ ನಾನು VR VS ಮತ್ತು PR ನಡುವಿನ ಸಂಬಂಧವನ್ನು ಪಡೆಯಬೇಕಾಗಿದೆ ನಾನು ನೋಡಿದ ಯಾವುದನ್ನಾದರೂ ನಾನು ಸರಿಯಾಗಿ ನೆನಪಿಸಿಕೊಂಡರೆ ನಂತರ VS ಮ್ಯಾಗ್ನಿಟ್ಯೂಡ್ VR ಮತ್ತು ಬ್ರಾಕೆಟ್ನಲ್ಲಿನ ಮ್ಯಾಗ್ನಿಟ್ಯೂಡ್ I ಗೆ ಸಮಾನವಾಗಿರುತ್ತದೆ ಒಂದು ಸಣ್ಣ ಸಾಲಿಗೆ R cosine ಡೆಲ್ಟಾ R ಪ್ಲಸ್ X sine ಡೆಲ್ಟಾ ನಾವು ಅದನ್ನು ಸರಿಯಾಗಿ ನೋಡಿದ್ದೇವೆ ಆದರೆ ಈ ಸಂದರ್ಭದಲ್ಲಿ ಮಾಡಲು ಬಯಸಿದರೆ ಅದನ್ನು ಹೇಗೆ ಮಾಡುತ್ತೀರಿ ಆದ್ದರಿಂದ ನಿಮಗೆ ಈ ವಿಷಯವನ್ನು ನೀಡುತ್ತಿದ್ದೇನೆ ಇದು ಮೊದಲು ನಿಮ್ಮ ಕಳುಹಿಸುವ ಅಂತ್ಯ ಎಂದು ಹೇಳಬೇಡಿ ಮತ್ತು ಇದು ನಿಮ್ಮ ಸ್ವೀಕರಿಸುವ ಅಂತ್ಯ ಎಂದು ಭಾವಿಸೋಣ ಆದ್ದರಿಂದ ಇದು ನಿಮ್ಮ ಹಕ್ಕು ಮತ್ತು ಇದು ನಿಮ್ಮ ಹೊರೆ ಇದು ಕರೆಂಟ್ ಇದು ನಿಮಗಾಗಿ ಒಂದು ವ್ಯಾಯಾಮ ಲೋಡ್ ಫ್ಲೋ ಅಧ್ಯಯನಗಳೊಂದಿಗೆ ಸಂಬಂಧ ಹೊಂದಲು ಏನೂ ಇಲ್ಲ ಇದು ನಿಮಗೆ ಒಂದು ವ್ಯಾಯಾಮ ಉದಾಹರಣೆ ಗೌಸ್ ಸೀಡೆಲ್ ಮುಂದಿನ ವಿಷಯವನ್ನು ಸರಿಯಾಗಿ ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ನೀವು ಏನು ಮಾಡಬಹುದು ಎಂದರೆ ಅದು ಒಂದು ಸಮೀಕರಣ ಇದು ಒಂದು ಸಮೀಕರಣ ಪರಸ್ಪರ ಸಮೀಕರಣ ನೈಜ ಭಾಗ ಮತ್ತು ಕಾಲ್ಪನಿಕ ಭಾಗವನ್ನು ಬೇರ್ಪಡಿಸುತ್ತೀರಿ ಅದರ ನಂತರ ಈ ಹಕ್ಕನ್ನು ತೊಡೆದುಹಾಕಲು ಪ್ರಯತ್ನಿಸುತ್ತೀರಿ ಮತ್ತು ನಿಮಗೆ ಒಂದು ಅಭಿವ್ಯಕ್ತಿ ನೀಡುತ್ತಿದ್ದೇನೆ ಅದು ಯಾವಾಗ ಇದನ್ನು ಮಾಡುತ್ತೀರಿ ಎಂಬುದು ಒಂದು ವ್ಯಾಯಾಮ ಇದು ಸರಿಯಾಗಿ ಕಂಡುಕೊಳ್ಳುವಿರಿ ಆದ್ದರಿಂದ ನೈಜತೆಯನ್ನು ಪ್ರತ್ಯೇಕಿಸಿ ಭಾಗ ಮತ್ತು ಹೊಂದಿರುವದನ್ನು ನೀವು ಹೊಂದಿರಬೇಕು ಡೆಲ್ಟಾವನ್ನು ತೆಗೆದುಹಾಕಬೇಕು ನೀವು ಹಾಗೆ ಮಾಡಿದರೆ ಆ ಸಮೀಕರಣವು ಅಂತಿಮ ವೋಲ್ಟೇಜ್ ಸ್ವೀಕರಿಸುವ ಮೂಲಕ ಈ ಅಭಿವ್ಯಕ್ತಿ ಆಗುತ್ತದೆ ಆದ್ದರಿಂದಈ ಸಮೀಕರಣಗಳು ನಿಮಗೆ ತೋರಿಸಿದ ಯಾವುದೇ ಹೊರೆ ಹರಿವಿನೊಂದಿಗೆ ಸಂಬಂಧ ಹೊಂದಲು ಇದು ನಿಮಗೆ ಒಂದು ವ್ಯಾಯಾಮವಾಗಿದೆ ಗೌಸ್ ಸೀಡೆಲ್ ಮುಂದಿನ ವಿಷಯಕ್ಕೆ ಬರುತ್ತಾರೆ ಮತ್ತು ನಂತರ ಬರೆಯುವ ಮತ್ತು ಈ ಅಭಿವ್ಯಕ್ತಿಯನ್ನು ಬಳಸುವ ಈ 2 ಸಮೀಕರಣಗಳನ್ನು ವ್ಯಾಯಾಮ ಮಾಡಿ ನಡುವಿನ ಸಂಬಂಧವನ್ನು ಡೆಲ್ಟಾವನ್ನು ತೆಗೆದುಹಾಕುವ ಮೂಲಕ ಅದನ್ನು ಮಾಡುತ್ತೀರಿಎಂಡ್ ವೋಲ್ಟೇಜ್ ಸ್ವೀಕರಿಸುವುದು ಮತ್ತು ಎಂಡ್ ವೋಲ್ಟೇಜ್ ಕಳುಹಿಸುವುದು ಎಂದು ಕರೆಯುವ ಸಂಬಂಧ ಇದು ಈ ಸಮೀಕರಣವನ್ನು ನನ್ನ ಸ್ಮರಣೆಯಿಂದ ಎಂದು ಬರೆದಿದ್ದೇನೆ ಆದ್ದರಿಂದ ಇದರ ಪರಿಹಾರವನ್ನು ನೀವು ಮಾಡುತ್ತೀರಿ ಈಗ ಮುಂದಿನ ಉಪನ್ಯಾಸದಲ್ಲಿ ಅದರ ಪರಿಹಾರವನ್ನು ನೋಡುತ್ತೇವೆ ಗೌಸ್ ಸೀಡೆಲ್ ವಿಧಾನವನ್ನು ಬಳಸಿಕೊಂಡು ಲೋಡ್ ಫ್ಲೋ ಅಧ್ಯಯನಕ್ಕಾಗಿ ಈ ವಿಷಯದಲ್ಲಿ ಸಂಖ್ಯಾತ್ಮಕತೆಯನ್ನು ಹೇಗೆ ಬಳಸುವುದು